ಈಗ ಮುಂಚಿನ ಪಠ್ಯದಲ್ಲಿ ಕಲಿಕೆಗೆ ಗಣನ ಮತ್ತು ಮನೋಪ್ರೇರಣಾ ಕಾರ್ಯಕ್ಷೇತ್ರಗಳ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಗಣನ ಕ್ಷೇತ್ರ ಕಲಿಕೆಯೊಂದಿಗೆ ಅರಿವಿನ ಕಾರ್ಯಕ್ಷೇತ್ರ ಕಲಿಕೆಯನ್ನು ಸಂಯೋಜಿಸಲು ನಮಗೆ ಸಾಕಷ್ಟು ವಿಧಾನಗಳು ಮತ್ತು ಪ್ರಕ್ರಿಯೆಗಳಿಲ್ಲ ಎಂದು ನಾವು ಹೇಳಿದ್ದೇವೆ ಪರಿಣಾಮಗಳು ಅಂದಾಜುವಿಕೆ ಮತ್ತು ಸೂಚನೆಗಳ ನಡುವೆ ಅಲೈನ್ಮೆಂಟ್ ಸಾಧಿಸುವಲ್ಲಿ ಪ್ರವರ್ಗ ಕೋಷ್ಟಕದ ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದು ಈ ಪಠ್ಯಕ್ರಮದ ಮುಖ್ಯ ಪರಿಣಾಮವಾಗಿದೆ ಯಾವುದೇ ಪಠ್ಯಕ್ರಮದ ಮೂರು ಅಂಶಗಳಿವೆ ಎಂಬುದನ್ನು ಗಮನಿಸಿ ಮೊದಲನೆಯದು ಪರಿಣಾಮ ವಿದ್ಯಾರ್ಥಿ ಏನು ಮಾಡಲು ಸಾಧ್ಯವಾಗುತ್ತದೆ ಇದು ಪರಿಣಾಮಗಳು ನಾವು ಆ ಸಾಧನೆಯನ್ನು ಅಳೆಯಲು ಶಕ್ತರಾಗಿರಬೇಕು ವಿದ್ಯಾರ್ಥಿಯು ಅದನ್ನು ಸಾಧಿಸಿದ್ದಾನೆಯೋ ಇಲ್ಲವೋ ಪರಿಣಾಮಗಳನ್ನು ಅಂದಾಜುವಿಕೆಯ ಮೂಲಕ ಮಾಡಲಾಗುತ್ತದೆ ಮತ್ತು ಮೂರನೆಯದು ನನ್ನ ತರಗತಿಯ ವಿದ್ಯಾರ್ಥಿಗಳಿಗೆ ನನ್ನ ಅಂದಾಜುವಿಕೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಅನುಕೂಲವಾಗಬೇಕು ಅದರ ಮೂಲಕ ನಾವು ಪರಿಣಾಮಗಳನ್ನು ಸಾಧಿಸುತ್ತಿದ್ದೇವೆ ಆದ್ದರಿಂದ ಯಾವುದೇ ಪಠ್ಯಕ್ರಮ ಈ ಮೂರು ಅಂಶಗಳನ್ನು ಹೊಂದಿದೆ ಪರಿಣಾಮಗಳು ಅಂದಾಜುವಿಕೆ ಮತ್ತು ಸೂಚನೆ ಮತ್ತು ಹಾಗೆ ಮಾಡುವಾಗ ಪ್ರವರ್ಗ ಕೋಷ್ಟಕ ಒಂದು ಉಪಯುಕ್ತ ಸಾಧನವಾಗಿದೆ ನೀವು ಏನು ಮಾಡಬೇಕೆಂಬುದಕ್ಕೆ ಇದು ಬದಲಿಯಾಗಿರುವುದಿಲ್ಲ ಆದರೆ ನಿಮ್ಮ ಸೂಚನೆಯಲ್ಲಿ ನೀವು ಅದನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು ಪರಿಣಾಮಗಳನ್ನು ಸರಿಯಾದ ಮಟ್ಟದಲ್ಲಿ ಪತ್ತೆ ಮಾಡುವುದು ಅಥವಾ ಪರಿಣಾಮಗಳೊಂದಿಗೆ ಹೊಂದಾಣಿಕೆ ಹೊಂದುವ ಅಂದಾಜುವಿಕೆಯನ್ನು ನಡೆಸುವುದು ಅಥವಾ ನಿಮ್ಮ ಸೂಚನೆಯು ನಿಮ್ಮ ವಿದ್ಯಾರ್ಥಿಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದಕ್ಕೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಇದು ವಿಶಾಲವಾಗಿ ಈ ಪಠ್ಯದ ಪರಿಣಾಮವಾಗಿದೆ ಸ್ವಲ್ಪ ಮರುಕಳಿಸೋಣ ಕೋಗ್ನಿಟಿವ್ ಡೊಮೇನ್ ಅರಿವಿನ ಪ್ರಕ್ರಿಯೆಗಳು ಎಂಬ ಎರಡು ಆಯಾಮಗಳನ್ನು ಹೊಂದಿದೆ ನಾವು ಅವುಗಳನ್ನು ಹಂತಗಳು ಎಂದು ಕರೆಯುತ್ತೇವೆ ಸಾಹಿತ್ಯದಲ್ಲಿ ಅರಿವಿನ ಪ್ರಕ್ರಿಯೆಗಳು ಮತ್ತು ಅರಿವಿನ ಹಂತವನ್ನು ಪರಸ್ಪರ ಬದಲಾಯಿಸಲಾಗುತ್ತದೆ ನಂತರ ನೀವು ಜ್ಞಾನದ ವಿಭಾಗಗಳನ್ನು ಹೊಂದಿದ್ದೀರಿ ಆರು ಅರಿವಿನ ಪ್ರಕ್ರಿಯೆಗಳು ಮತ್ತು ಜ್ಞಾನದ ನಾಲ್ಕು ಸಾಮಾನ್ಯ ವರ್ಗಗಳಿವೆ ಎಂಜಿನಿಯರಿಂಗ್ ಕಾರ್ಯಕ್ರಮದಲ್ಲಿ ನಾವು ವಿಜ್ಞಾನ ಗಣಿತ ಮಾನವಿಕತೆ ಸಾಮಾಜಿಕ ವಿಜ್ಞಾನ ಮತ್ತು ನಿರ್ವಹಣೆಯಲ್ಲಿ ಪಠ್ಯಕ್ರಮಗಳನ್ನು ಹೊಂದಿದ್ದೇವೆ ಮತ್ತು ಇವು ಅದರಲ್ಲಿ 20 ಅಥವಾ ಅದಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದಿವೆ ಮತ್ತು ಕೇವಲ ನಾಲ್ಕು ವರ್ಗಗಳ ಜ್ಞಾನಕ್ಕೆ ಸಂಬಂಧಿಸಿವೆ ಆದ್ದರಿಂದ ನೀವು ವಿಜ್ಞಾನ ಗಣಿತ ಮಾನವಿಕ ಸಾಮಾಜಿಕ ವಿಜ್ಞಾನ ಮತ್ತು ನಿರ್ವಹಣೆಯ ಪಠ್ಯಕ್ರಮಗಳನ್ನು ನೋಡುತ್ತಿದ್ದರೆ ನೀವು ಆರು ಅರಿವಿನ ಪ್ರಕ್ರಿಯೆಗಳು ಮತ್ತು ನಾಲ್ಕು ಸಾಮಾನ್ಯ ವರ್ಗದ ಜ್ಞಾನದ ಬಗ್ಗೆ ಚಿಂತಿಸಬೇಕಾಗಿದೆ ಹಾಗಿರುವಾಗ ನಾವು ಅವುಗಳನ್ನು ಆರು ಸಾಲುಗಳ ಅರಿವಿನ ಪ್ರಕ್ರಿಯೆಗಳು ಮತ್ತು ನಾಲ್ಕು ವಿಭಾಗಗಳ ಜ್ಞಾನವನ್ನು ಒಂದು ಸಾಧನವಾಗಿ ಬಳಸಬಹುದಾದ ಬೋಧನೆ ಮತ್ತು ಕಲಿಕೆಯ ಹಲವಾರು ಸಮಸ್ಯೆಗಳೊಂದಿಗೆ ಒಟ್ಟಿಗೆ ಸೇರಿಸಬಹುದು ಆದ್ದರಿಂದ ಇದು ರಚಿಸಲು ಸರಳ ಟೇಬಲ್ ಆಗಿದೆ ಅರಿವಿನ ಪ್ರಕ್ರಿಯೆಗಳು ನೆನಪಿಡಿಯಿ೦ದ ಹಿಡಿದು ರಚನೆ ಜ್ಞಾನದ ವರ್ಗಗಳು ವಾಸ್ತವ ಪರಿಕಲ್ಪನಾ ಮತ್ತು ಕಾರ್ಯವಿಧಾನ ಉದಾಹರಣೆಗೆ ಪ್ರತಿಯೊಂದು ಅರಿವಿನ ಪ್ರಕ್ರಿಯೆಯು ಕ್ರಿಯಾಪದಗಳೊಂದಿಗೆ ಸಂಬಂಧ ಹೊಂದಿದೆ ಪರಿಣಾಮ ಬಗ್ಗೆ ನೀವು ಮಾಡುವ ಯಾವುದೇ ಹೇಳಿಕೆಯು ಈ ಅರಿವಿನ ಪ್ರಕ್ರಿಯೆಗಳಲ್ಲಿ ಒಂದಕ್ಕೆ ಸೇರಿದ ಕೆಲವು ಕ್ರಿಯಾಪದದಿಂದ ಪ್ರಾರಂಭವಾಗುತ್ತದೆ ಮತ್ತು ಈ ಅರಿವಿನ ಪ್ರಕ್ರಿಯೆಯು ಜ್ಞಾನದ ಕೆಲವು ಅಂಶಗಳೊಂದಿಗೆ ವ್ಯವಹರಿಸುತ್ತದೆ ಮತ್ತು ಅವು ಈ ನಾಲ್ಕು ವಿಭಾಗಗಳಲ್ಲಿ ಒಂದು ಅಥವಾ ಹೆಚ್ಚಿನವುಗಳಿಂದ ಬರಬಹುದು ಅದು ಪ್ರವರ್ಗ ಕೋಷ್ಟಕದ ಉದ್ದೇಶವಾಗಿದೆ ಇದರ ಕೆಲವು ವೈಶಿಷ್ಟ್ಯಗಳಿಗೆ ನಾವು ಹೋಗೋಣ ನೀವು ಪ್ರವರ್ಗ ಕೋಷ್ಟಕದ ಒಂದು ಕೋಶವನ್ನು ನೋಡಿದರೆ ಅದನ್ನು ಅದರ ಅರಿವಿನ ಪ್ರಕ್ರಿಯೆಯಿಂದ 1 ರಿಂದ 6 ಮತ್ತು ಅದರ ಜ್ಞಾನ ವರ್ಗ 1 ರಿಂದ 4 ರವರೆಗೆ ಎಣಿಸಬಹುದು ಆದ್ದರಿಂದ ಈ ಕೋಶವನ್ನು ನೋಡೋಣ ಕೋಶವು 2 2 ಅಂದರೆ ನೀವು ಹೇಳುತ್ತಿರುವ ಪರಿಕಲ್ಪನೆಗಳನ್ನು ನೀವು ಅರ್ಥಮಾಡಿಕೊಳ್ಳುತ್ತಿರುವಿರಿ ಹಾಗಾಗಿ ಇದನ್ನು 2 2 ಎಂದು ಲೇಬಲ್ ಮಾಡಬಹುದು ಅದೇ ರೀತಿ ಇದು 3 2 ಆಗಿರುತ್ತದೆ ಅಥವಾ ಇದು 3 3 ಆಗಿರುತ್ತದೆ ಆದ್ದರಿಂದ ನಾವು ಕೋಶವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ಅರಿವಿನ ಪ್ರಕ್ರಿಯೆಗಳಲ್ಲಿ ಕ್ರಮಾನುಗತವಿದೆ ಅದರ ಅರ್ಥವೇನು ನೀವು ರಚಿಸುವ ಯಾವುದೂ ಮೌಲ್ಯಅಂಕಣಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿದೆ ಮೌಲ್ಯಅಂಕಣವು ವಿಶ್ಲೇಷಣೆಗಿಂತ ಹೆಚ್ಚಿನ ಮಟ್ಟವಾಗಿದೆ ಹಾಗಾಗಿ ಏನಾಗುತ್ತದೆ ನಾನು ಇಲ್ಲಿ ಒಂದು ಚಟುವಟಿಕೆಯನ್ನು ಗುರುತಿಸಿದರೆ ಅನ್ವಯಿಸು ಮತ್ತು ಕಾರ್ಯವಿಧಾನ ಎಂದು ಹೇಳೋಣ ಇದರ ಜೊತೆ ಅರ್ಥಮಾಡಿಕೊಳ್ಳಿ ಮತ್ತು ನೆನಪಿಡು ಅರಿವಿನ ಚಟುವಟಿಕೆಗಳನ್ನು ಸೂಚಿಸಲಾಗುತ್ತದೆ ಅಂದರೆ ಇವುಗಳನ್ನು ನಮ್ಮ ಕಾಳಜಿಯ ಕೋಶಗಳಾಗಿ ಪ್ರತ್ಯೇಕವಾಗಿ ಗುರುತಿಸಬೇಕಾಗಿಲ್ಲ ನಾನು ಇಲ್ಲಿ ಏನನ್ನಾದರೂ ಬರೆದರೆ ಅಥವಾ ನಾನು ಚಟುವಟಿಕೆಯನ್ನು ಬರೆದರೆ ಇಲ್ಲಿ ಈ ನಾಲ್ಕು ಕೆಳ ಹಂತದ ವರ್ಗಗಳಿಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳನ್ನು ಸೂಚಿಸಲಾಗುತ್ತದೆ ಎಂದು ನಿರೀಕ್ಷಿಸಬಹುದು ನಾನು ಅವರನ್ನು ಪ್ರತ್ಯೇಕವಾಗಿ ಗುರುತಿಸಬೇಕಾಗಿಲ್ಲ ಉದಾಹರಣೆಗೆ ಒಂದು ಚಟುವಟಿಕೆ ಅರ್ಥಮಾಡಿಕೊಳ್ಳಿ ಎಂಬ ಚಟುವಟಿಕೆಗೆ ಹೋಲಿಸಿದರೆ ವಿಶ್ಲೇಷಣೆ ಹೆಚ್ಚು ಸಂಕೀರ್ಣತೆಯ ಚಟುವಟಿಕೆಯಾಗಿದೆ ಎಂದು ನಾವು ಹೇಳೋಣ ಆದ್ದರಿಂದ ನೀವು ಈ ಅರಿವಿನ ಹಂತದ ಶ್ರೇಣಿಯನ್ನು ಮೇಲೇರಿದಾಗ ಚಟುವಟಿಕೆಗಳು ಹೆಚ್ಚು ಸಂಕೀರ್ಣವಾಗಬಹುದು ಸಂಕೀರ್ಣತೆಯನ್ನು ಕಷ್ಟದಿಂದ ಬೇರ್ಪಡಿಸಬೇಕು ನಾನು ಇಲ್ಲಿಯೂ ತುಂಬಾ ಕಷ್ಟಕರ ಚಟುವಟಿಕೆಯನ್ನು ಹೊಂದಬಹುದು ಇದು ಬೌದ್ಧಿಕವಾಗಿ ಕೆಳಮಟ್ಟದ ಚಟುವಟಿಕೆಯಾಗಿದೆ ಉದಾಹರಣೆಗೆ ನಾನು ಹೇಳಿದರೆ ದಕ್ಷಿಣ ಏಷ್ಯಾದ ಎಲ್ಲಾ ದೇಶಗಳ ರಾಜಧಾನಿಗಳನ್ನು ಹೇಳಿ ಎಂದು ನಾನು ಅದನ್ನು ಕಷ್ಟಕರವೆಂದು ಪರಿಗಣಿಸುತ್ತೇನೆ ಆದರೆ ಸಂಕೀರ್ಣವೆಂದು ಅಲ್ಲ ಆದರೆ ಇಲ್ಲಿ ಒಂದು ಚಟುವಟಿಕೆಯು ತುಂಬಾ ಕಷ್ಟಕರವಲ್ಲ ಆದರೆ ಅದು ಉನ್ನತ ಮಟ್ಟದ ಸಂಕೀರ್ಣತೆಯನ್ನು ಹೊಂದಿರುತ್ತದೆ ಆದ್ದರಿಂದ ಒಬ್ಬರು ಸಂಕೀರ್ಣತೆ ಮತ್ತು ಕಷ್ಟ ಎಂಬ ಪದಗಳೊಂದಿಗೆ ಪರಿಚಿತರಾಗಿರಬೇಕು ದುರದೃಷ್ಟವಶಾತ್ ಅನೇಕ ಶಿಕ್ಷಕರು ಸಂಕೀರ್ಣತೆಯನ್ನು ಕಷ್ಟದ ಸಮಾನಾರ್ಥಕವೆಂದು ಪರಿಗಣಿಸುತ್ತಾರೆ ಮತ್ತು ಅವರು ಸಂಕೀರ್ಣ ಚಟುವಟಿಕೆಗಳನ್ನು ಬೋಧನೆ ಮತ್ತು ಅಂದಾಜುವಿಕೆಯಿ೦ದ ಹೇಗಾದರೂ ತಡೆಯುತ್ತಾರೆ ಅಥವಾ ನಿವಾರಿಸುತ್ತಾರೆ ಎಂದು ಹೇಳುತ್ತಾರೆ ಅದು ವಿದ್ಯಾರ್ಥಿಗಳಿಗೆ ದೊಡ್ಡ ತೊಂದರೆಯನ್ನು ಉಂಟುಮಾಡುತ್ತದೆ ಏಕೆಂದರೆ ನೀವು ಹೆಚ್ಚಿನ ಅರಿವಿನ ಮಟ್ಟಗಳಿಗೆ ಸೇರಿದ ಸರಳ ಸಮಸ್ಯೆಗಳನ್ನು ನೀಡಬಹುದು ಮತ್ತು ಅದು ಅವರಿಗೆ ಕಷ್ಟವಾಗುವುದಿಲ್ಲ ಆದರೆ ವಿದ್ಯಾರ್ಥಿಗಳು ಈ ಸಂಕೀರ್ಣ ಚಟುವಟಿಕೆಗಳನ್ನು ಅನುಭವಿಸಬೇಕು ನಂತರದ ಪಠ್ಯಕ್ರಮದಲ್ಲಿ ಮೌಲ್ಯಮಾಪನದ ಸಮಸ್ಯೆಯನ್ನು ನಾವು ನೋಡಿದಾಗ ನಾವು ಸಂಕೀರ್ಣತೆ ಮತ್ತು ಕಷ್ಟದ ಬಗ್ಗೆ ಹೆಚ್ಚು ವಿವರಿಸುತ್ತೇವೆ ಎಂಜಿನಿಯರಿಂಗ್ ಪಠ್ಯಕ್ರಮಗಳ ಸಂದರ್ಭದಲ್ಲಿ ನಮ್ಮಲ್ಲಿ ನಾಲ್ಕು ಹೆಚ್ಚುವರಿ ವಿಭಾಗಗಳ ಜ್ಞಾನವಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ನಮ್ಮಲ್ಲಿ ಎಬಿವಿ ಟ್ಯಾಕ್ಸಾನಮಿ ಟೇಬಲ್ ಕೋಷ್ಟಕದಲ್ಲಿಯೂ ಆ ಎಲ್ಲಾ ವೈಶಿಷ್ಟ್ಯಗಳು ಒಂದೇ ಆಗಿರುತ್ತವೆ ಕೋಷ್ಟಕ ಹೇಗೆ ಕಾಣುತ್ತದೆ 6 ಅರಿವಿನ ಮಟ್ಟಗಳು 4 ಸಾಮಾನ್ಯ ವರ್ಗಗಳು ಮತ್ತು ನಂತರ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ 4 ವರ್ಗಗಳನ್ನು ಹೊಂದಿರುವಂತೆ ಕೋಷ್ಟಕ ಕಾಣುತ್ತದೆ ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳು ಎಲ್ಲಿಗೆ ಬರುತ್ತವೆ ಏಕೆಂದರೆ ಎಂಜಿನಿಯರಿಂಗ್ ಪಠ್ಯಕ್ರಮಗಳು ಮತ್ತು ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳು ಭಿನ್ನವಾಗಿವೆ ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳು ಯಾವುವು ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳಿಗೆ ಉದಾಹರಣೆಗಳೆಂದರೆ ದ್ರವ ಯಂತ್ರಶಾಸ್ತ್ರ ಉಷ್ಣಬಲ ವಿಜ್ಞಾನ ವಿದ್ಯುತ್ಕಾಂತೀಯ ಸಿದ್ಧಾಂತ ನೆಟ್ವರ್ಕ್ ಸಿದ್ಧಾಂತ ವಾಯುಬಲವಿಜ್ಞಾನ ಅಂತಹ ಹಲವಾರು ಪಠ್ಯಕ್ರಮಗಳಿವೆ ಪ್ರತಿ ಶಾಖೆಯಲ್ಲಿ ಕನಿಷ್ಠ 4 5 ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳಿವೆ ಅವುಗಳನ್ನು ಇದೀಗ ನೀಡಲಾಗುತ್ತಿರುವುದರಿಂದ ಅವರು ಎಂಜಿನಿಯರಿಂಗ್ ಜ್ಞಾನದ ನಾಲ್ಕು ವಿಭಾಗಗಳನ್ನು ತಿಳಿಸುವುದಿಲ್ಲ ನಂತರ ಸಮಸ್ಯೆ ಬರುತ್ತದೆ ನಾನು ಅವುಗಳನ್ನು ಹಿಂದಿನ ಎಬಿ ಟ್ಯಾಕ್ಸಾನಮಿ ಟೇಬಲ್ ಅಡಿಯಲ್ಲಿ ವರ್ಗೀಕರಿಸಬೇಕೇ ನಾನು ಯಾವುದನ್ನು ಎದುರಿಸಬೇಕು ಆದರೆ ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳ ಶಿಕ್ಷಕ ಎಂಜಿನಿಯರಿಂಗ್ ವಿಜ್ಞಾನದ ಪಠ್ಯಕ್ರಮಗಳಲ್ಲಿಯೂ ಸಹ ಎಂಜಿನಿಯರಿಂಗ್ ಜ್ಞಾನದ ಕೆಲವು ವರ್ಗಗಳನ್ನು ಪರಿಹರಿಸಲು ಆಯ್ಕೆ ಮಾಡಬಹುದು ಇದಕ್ಕೆ ಕಾರಣ ಅವರಿಗೆ ಎಂಜಿನಿಯರಿಂಗ್ನಲ್ಲಿ ಇರುವ ಆಸಕ್ತಿ ಮತ್ತು ಉತ್ಸಾಹ ಈಗಿನಂತೆ 6 ಬೈ 8 ಎಬಿವಿ ಟ್ಯಾಕ್ಸಾನಮಿ ಟೇಬಲ್ ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮಗಳಿಗೂ ಅನ್ವಯಿಸುತ್ತದೆ ಎಂದು ಹೇಳುತ್ತೇವೆ ಇದು ನಾವು ತೆಗೆದುಕೊಳ್ಳುತ್ತಿರುವ ಸ್ಥಾನ ಈಗ ಮತ್ತೊಮ್ಮೆ ಪುನಃ ಸ್ಥಾಪಿಸಲು ಪಠ್ಯಕ್ರಮದ ಮೂರು ಅಂಶಗಳು ಪಠ್ಯಕ್ರಮದ ಪರಿಣಾಮಗಳು ಇದು ಪಠ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗೆ ಏನು ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಪ್ರತಿನಿಧಿಸುತ್ತದೆ ನಿಯೋಜನೆಗಳು ಮತ್ತು ಪರೀಕ್ಷೆಗಳ ಮೂಲಕ ಪಠ್ಯಕ್ರಮದ ಅಂದಾಜುವಿಕೆ ಮಾಡಬಹುದು ನಿಯೋಜನೆಗಳು ಹಲವು ರೀತಿಯಲ್ಲಿ ಇರಬಹುದು ಪರೀಕ್ಷೆಗಳು ಹಲವು ಪ್ರಭೇದಗಳಾಗಿರಬಹುದು ಮತ್ತು ಪಠ್ಯಕ್ರಮದ ಪರಿಣಾಮವನ್ನು ಸಾಧಿಸಲು ಕಲಿಯುವವರಿಗೆ ಅನುಕೂಲವಾಗುವಂತೆ ಸೂಚನಾ ಚಟುವಟಿಕೆಗಳು ಇರಬೇಕು ಇವುಗಳು ಇದರ ಮೂರು ಅಂಶಗಳು ಮತ್ತು ಈ ಮೂರು ಅಂಶಗಳು ಒಂದಕ್ಕೊಂದು ಹೊಂದಿಕೆಯಾಗಬೇಕು ಈ ವಿಷಯಕ್ಕೆ ನಾವು ಈಗ ಬರುತ್ತಿದ್ದೇವೆ ಅಲೈನ್ಮೆಂಟ್ ಎಂದು ಕರೆಯುತ್ತೇವೆ

ಅಂತೆಯೇ ಸೂಚನೆಯು ಅಂದಾಜುವಿಕೆಯೊ೦ದಿಗೆ ಹೊಂದಾಣಿಕೆಯಾಗಿರಬೇಕು ನನ್ನ ವಿದ್ಯಾರ್ಥಿಯು ಸಂಕೀರ್ಣ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಲು ನಾನು ಬಯಸಿದರೆ ತರಗತಿಯಲ್ಲಿ ಕೆಲವು ಸಂಕೀರ್ಣ ಸರ್ಕ್ಯೂಟ್ಗಳನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂದು ನಾನು ಅವನಿಗೆ ಹೇಳಬೇಕು ಅದೇ ರೀತಿ ಅದರ ವಾಸ್ತವಿಕ ವಿಶೇಷಣಗಳನ್ನು ತಿಳಿಸಿಕೊಡುತ್ತೇನೆ ಮತ್ತು ಸರಿಯಾದ ಅಲೈನ್ಮೆಂಟ್ ನಡೆಯುತ್ತಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ಪಠ್ಯಕ್ರಮದ ಒಂದು ಅಂಶವನ್ನು ಅದರ ಅರಿವಿನ ಮಟ್ಟದಿಂದ ಟ್ಯಾಗ್ ಮಾಡಬಹುದು ಅದರ ಕ್ರಿಯಾಪದವನ್ನು ನೋಡುವ ಮೂಲಕ ಅದು ಯಾವ ಅರಿವಿನ ಮಟ್ಟಕ್ಕೆ ಸೇರಿದೆ ಎಂದು ನಾವು ಹೇಳಬಹುದು ಮತ್ತು ಅದೇ ರೀತಿ ನಾವು ಜ್ಞಾನ ವರ್ಗಗಳನ್ನು ಸಹ ಗುರುತಿಸಬಹುದು ಪಠ್ಯಕ್ರಮದ ಯಾವುದೇ ಅಂಶದಲ್ಲಿ ಒಬ್ಬರು ಒಂದಕ್ಕಿಂತ ಹೆಚ್ಚು ಜ್ಞಾನ ವರ್ಗದೊಂದಿಗೆ ವ್ಯವಹರಿಸುತ್ತಿರಬಹುದು ಎಂಬುದನ್ನು ನೆನಪಿಡಿ ನಾವು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಲು ಪ್ರಾರಂಭಿಸಿದಾಗ ನಾವು ಈ ಕೆಳಗಿನ ಘಟಕಗಳ ಬಗ್ಗೆ ಹೆಚ್ಚು ವಿವರಿಸುತ್ತೇವೆ ಟ್ಯಾಗಿಂಗ್ ಅನ್ನು ಆಧರಿಸಿ ಪ್ರವರ್ಗ ಕೋಷ್ಟಕದ ಒಂದು ಅಥವಾ ಹೆಚ್ಚಿನ ಕೋಶಗಳಲ್ಲಿ ಒಂದು ಅಂಶವನ್ನು ಕಾಣಬಹುದು ನೀವು ಒಂದು ಅಂಶವನ್ನು ಹೇಗೆ ಟ್ಯಾಗ್ ಮಾಡಿದ್ದೀರಿ ಎಂಬುದರ ಆಧಾರದ ಮೇಲೆ ಉದಾಹರಣೆಗೆ ಇದು ಅನ್ವಯಿಸು ಮತ್ತು ಪರಿಕಲ್ಪನೆ ಎಂದು ನಾನು ಹೇಳುತ್ತೇನೆ ಹಾಗಾಗಿ ನಾನು ಅದನ್ನು ಪ್ರವರ್ಗ ಕೋಷ್ಟಕದ ನಿರ್ದಿಷ್ಟ ಕೋಶದಲ್ಲಿ ತಕ್ಷಣವೇ ಹಾಕಬಹುದು ಅನ್ವಯಿಸು 3ನೇ ಕೋಶದಲ್ಲಿ ಮತ್ತು ಪರಿಕಲ್ಪನೆ 2ನೇ ಕೋಶದಲ್ಲಿ ಬರುತ್ತದೆ ಆದ್ದರಿಂದ ಇದು 6 ರಿಂದ 8 ಕೋಷ್ಟಕದ 3 2 ಕೋಶವಾಗಿರುತ್ತದೆ ಪಠ್ಯಕ್ರಮದ ಅಂಶಗಳ ನಡುವೆ ಅಲೈನ್ಮೆಂಟ್ ಮೂಲಕ ನಾವು ಅದನ್ನು ಅರ್ಥೈಸುತ್ತೇವೆ ಇದನ್ನು ನೋಡೋಣ ಎಬಿವಿ ಟ್ಯಾಕ್ಸಾನಮಿ ಕೋಷ್ಟಕದಲ್ಲಿ ಎಂದರೆ ಸೂಚನಾ ಚಟುವಟಿಕೆಗಳು ನಾವು ತರಗತಿ ಅಥವಾ ಪ್ರಯೋಗಾಲಯದಲ್ಲಿ ಅಥವಾ ಇತರ ಯಾವುದೇ ರೀತಿಯ ಪರಸ್ಪರ ಕ್ರಿಯೆಯ ಮೂಲಕ ಏನು ಮಾಡುತ್ತೇವೆ ನೀವು ಯಾವುದೇ ಕಾರ್ಯವಿಧಾನವನ್ನು ಹೊಂದಿದ್ದೀರಿ ಅಂದರೆ ನೇರ ಬೋಧನೆ ಅಥವಾ ಫ್ಲಿಪ್ಡ್ ತರಗತಿ ಅಥವಾ ಆನ್ಲೈನ್ ತರಗತಿ ಬೋಧನಾ ಚಟುವಟಿಕೆಗಳು ಎಂದರೆ ಶಿಕ್ಷಕರಿಂದ ವಿದ್ಯಾರ್ಥಿಗೆ ಕೆಲವು ರೀತಿಯ ಸಂವಹನ ಅಥವಾ ಜ್ಞಾನ ವರ್ಗಾವಣೆ ಈಗ ಇದರರ್ಥ CO3 ತಿಳಿದುಕೊಳ್ಳುವುದು ಮತ್ತು ಕಾರ್ಯವಿಧಾನದ ಬಗ್ಗೆ ಇದ್ದರೆ ನಿಮ್ಮ ಅಂದಾಜುವಿಕೆಯ ವಸ್ತುಗಳು ನಿಯೋಜನೆ ಮತ್ತು ಪರೀಕ್ಷೆಯನ್ನು ಒಳಗೊಂಡಿವೆ ಮತ್ತು ಇವೆಲ್ಲವೂ ಒಂದೇ ಕೋಶದಲ್ಲಿವೆ ತದನಂತರ ನನ್ನ ಸೂಚನಾ ಚಟುವಟಿಕೆಗಳು ಸಹ ಒಂದೇ ಕೋಶದಲ್ಲಿವೆ ಮೂವರೂ ಒಂದೇ ಕೋಶದಲ್ಲಿ ಒಟ್ಟಿಗೆ ಸೇರಿದಾಗ ನಮಗೆ ಪರಿಪೂರ್ಣ ಅಲೈನ್ಮೆಂಟ್ ಎಂದು ಕರೆಯುತ್ತಾರೆ ಉದಾಹರಣೆಗೆ CO3 ಮತ್ತು ಐಎ3 ಎಂದು ಕರೆಯುತ್ತಾರೆ ಈಗಿನಂತೆ ನಡೆದ ಇತರ ವಿಷಯಗಳನ್ನು ನೋಡೋಣ ಸಮಸ್ಯೆ ಇದು ನನ್ನ CO4 ಇದೆ ಮತ್ತು ಸೂಚನಾ ಚಟುವಟಿಕೆಗಳು ಸಹ ಇಲ್ಲಿವೆ ಆದರೆ ಏನಾಗುತ್ತದೆ ಎಂದರೆ ನಾನು ಇಲ್ಲಿ ಎಐ4 ಅಲ್ಲಿ ಇಲ್ಲ ಅದಕ್ಕಾಗಿಯೇಈ ಎರಡರ ಅಲೈನ್ಮೆಂಟ್ ಅನ್ನು ಹಾಕದಿರಲು ಯಾವುದೇ ಮಾಫು ಇಲ್ಲ ಇದರಲ್ಲಿ ಇದು ಸ್ವೀಕಾರಾರ್ಹವಲ್ಲ ಅದು ಭಾಗಶಃ ಸ್ವೀಕಾರಾರ್ಹವಾದರೂ ಇಲ್ಲಿ ಯಾವುದೇ AI4 ಇಲ್ಲದಿರುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ದುರದೃಷ್ಟವಶಾತ್ ಜನರು ವಿನ್ಯಾಸಗೊಳಿಸಿದ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ಸ್ಥಿತಿ ಇದೆ ಎಂದು ತೋರುತ್ತದೆ ನಾನು ಒಂದೇ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಆದರೆ ವಿದ್ಯಾರ್ಥಿಯು ಕಲಿಯಬೇಕಾದ ಅದೇ ಅರಿವಿನ ಮಟ್ಟದಲ್ಲಿ ಅಲ್ಲ ಈಗ ನೀವು ಇನ್ನೊಂದು ಪ್ರಕರಣವನ್ನು ಹೊಂದಿದ್ದೀರಿ ನೀವು ವಿಶ್ಲೇಷಿಸು ವರ್ಗದ CO5 ಅನ್ನು ಹೊಂದಿದ್ದೀರಿ ಆದರೆ ನನ್ನ ಅಂದಾಜುವಿಕೆಯ ವಸ್ತುಗಳು ಮತ್ತು ಸೂಚನಾ ಚಟುವಟಿಕೆಗಳು ಎಲ್ಲಾ ಕೆಳ ಹಂತದ ಚಟುವಟಿಕೆಗಳಾಗಿವೆ ಮತ್ತು ಇದು ಪೂರ್ಣ ಏಕೆಂದರೆ ವಿದ್ಯಾರ್ಥಿಯನ್ನು ವಿಶ್ಲೇಷಿಸಲು ಸೂಚನೆಯು ಏನನ್ನೂ ಮಾಡುತ್ತಿಲ್ಲ ನಂತರ CO5 ಅನುಷ್ಠಾನದ ದೃಷ್ಟಿಯಿಂದ ಅದು ವಿಫಲವಾಗಿದೆ ಆದ್ದರಿಂದ ಎರಡೂ ರೀತಿಯ ಕೆಲಸಗಳನ್ನು ಮಾಡಲಾಗುತ್ತಿದೆ ಮತ್ತು ಶಿಕ್ಷಕರು ಇದನ್ನು ತಪ್ಪಿಸಬೇಕು ಮತ್ತು ಅದನ್ನು ಸುಲಭವಾಗಿ ಗುರುತಿಸಬಹುದು ಏಕೆಂದರೆ ಕೆಲವೊಮ್ಮೆ ನಾವು ಅದನ್ನು ಅಜಾಗರೂಕತೆಯಿಂದ ಮಾಡುತ್ತೇವೆ ನಾನು ಪ್ರಶ್ನಾವಳಿಯನ್ನು ವಿನ್ಯಾಸಗೊಳಿಸುವಾಗ ಪರಿಸ್ಥಿತಿಗೆ ಅನುಗುಣವಾಗಿ ನನ್ನ ಆಯ್ದ ಸಿಒಗೆ ಹೊಂದಿಕೆಯಾಗುವ ಕೆಲವು ವಸ್ತುಗಳನ್ನು ಸೇರಿಸಲು ನಾನು ಮರೆತುಬಿಡಬಹುದು ಅದನ್ನು ತಪ್ಪಿಸಲು ನಾವು ಪ್ರತಿ ಅಂದಾಜುವಿಕೆಯ ವಸ್ತುವನ್ನು ಟ್ಯಾಗ್ ಮಾಡಬಹುದು ಮತ್ತು ಅದರ ಆಧಾರದ ಮೇಲೆ ನಾವು ಹೇಳಲಾದ COಗೆ ಹೊಂದಾಣಿಕೆ ಹೊಂದುವ ಸಾಕಷ್ಟು ವಸ್ತುಗಳ ಸಂಖ್ಯೆ ಇದೆಯೇ ಎಂದು ಪರಿಶೀಲಿಸಬಹುದು ಆದ್ದರಿಂದ ನಾವು ವಿವರಿಸಿದ್ದು CO ಮಟ್ಟದಲ್ಲಿಯೇ ಸೂಚನಾ ಚಟುವಟಿಕೆಗಳು ಮತ್ತು ಅಂದಾಜುವಿಕೆಯ ವಸ್ತುಗಳನ್ನು ಹೊಂದದಿರುವುದು ಸ್ವೀಕಾರಾರ್ಹವಲ್ಲ ಸರಿಯಾದ ಅಲೈನ್ಮೆಂಟ್ಗೆ ಅಲ್ಲಿ ಇರಬೇಕು ಅವು ಒಂದೇ ಕೋಶದಲ್ಲಿರಬೇಕು ಆದರೆ ನೆನಪಿಡಿ ಸೂಚನಾ ಚಟುವಟಿಕೆ ಮತ್ತು ಪಠ್ಯಕ್ರಮದ ಪರಿಣಾಮದ ಹೇಳಿಕೆ ಅದನ್ನು ನಾನು ನಿರ್ದಿಷ್ಟ ಅರಿವಿನ ಮಟ್ಟದಲ್ಲಿ ಇರಿಸಿದಾಗ ಪಠ್ಯಕ್ರಮದ ಪರಿಣಾಮದ ಜ್ಞಾನದ ಅಂಶಗಳು ಮತ್ತು ಕೆಳಮಟ್ಟದ ಅರಿವಿನ ಪ್ರಕ್ರಿಯೆಗಳ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಾನು ಹೆಚ್ಚಿನ ಅರಿವಿನ ಮಟ್ಟದ ಚಟುವಟಿಕೆಗಾಗಿ ಪ್ರಯತ್ನಿಸುತ್ತಿರುವಾಗ ನನ್ನ ಸೂಚನಾ ಚಟುವಟಿಕೆಯು ಪದಗಳನ್ನು ಪರಿಚಯಿಸುತ್ತದೆ ಮತ್ತು ಈ ಪದದ ಅರ್ಥವೇನು ಮತ್ತು ಆಧಾರವಾಗಿರುವ ಪರಿಕಲ್ಪನೆ ಏನು ಎಂಬುದನ್ನು ವಿವರಿಸುತ್ತದೆ ಮತ್ತು ಅಂತಿಮವಾಗಿ ಅವನನ್ನು ಹೆಚ್ಚಿನ ಅರಿವಿನ ಮಟ್ಟದಲ್ಲಿ ಕೆಲಸ ಮಾಡುವಂತೆ ಮಾಡುತ್ತದೆ ಆದ್ದರಿಂದ ಆ ಮಟ್ಟಿಗೆ ಸಂಪೂರ್ಣ ಅಲೈನ್ಮೆಂಟ್ನಲ್ಲಿ ಇರುವ ನನ್ನ ಸೂಚನಾ ಚಟುವಟಿಕೆಯು ಸ್ವಯಂಚಾಲಿತವಾಗಿ ಕಡಿಮೆ ಅರಿವಿನ ಮಟ್ಟದ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಅಂದಾಜುವಿಕೆಗೆ ಬರುವಾಗ ಕೆಲವು ಸಣ್ಣ ಶೇಕಡಾವಾರು ಅಂದಾಜುವಿಕೆಯ ವಸ್ತುಗಳು ಕಡಿಮೆ ಪರಿಣಾಮ ಮಟ್ಟವನ್ನು ಪ್ರತಿನಿಧಿಸುವ ಕೋಶಗಳಲ್ಲಿರಬಹುದು ಅಂದರೆ ಕೊಟ್ಟಿರುವ CO ಗಿಂತ ಕಡಿಮೆ ಆದರೆ ಅಂದಾಜುವಿಕೆಯ ವಸ್ತುವಿನ ಗಮನಾರ್ಹ ಶೇಕಡಾವಾರು CO ಅ೦ತೆಯೇ ಅದೇ ಕೋಶದಲ್ಲಿರಬೇಕು ಇದು ಒಬ್ಬರು ನೋಡಬೇಕಾದ ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ನಾವು COಗಳು ಮತ್ತು CO ಸಾಧನೆಗಳನ್ನು ಬರೆಯುವಾಗ ಅದನ್ನು ಹೆಚ್ಚು ನೋಡುತ್ತೇವೆ ಮತ್ತು ಇದು ಪಠ್ಯಕ್ರಮ ವಿನ್ಯಾಸದ ನಮ್ಮ ಮುಂದಿನ ಪಠ್ಯಕ್ರಮದಲ್ಲಿ ಬರುತ್ತದೆ ಪ್ರವರ್ಗ ಕೋಷ್ಟಕ ಏನು ಮಾಡುತ್ತದೆ ಇದು ಪಠ್ಯಕ್ರಮದ ಮೂರು ಅಂಶಗಳ ನಡುವೆ ನಿಗದಿತ ಅಲೈನ್ಮೆಂಟ್ ಅನ್ನು ಸಾಧಿಸಲು ಅನುಕೂಲ ಮಾಡಿಕೊಡುತ್ತದೆ ಮತ್ತು ಅವಕಾಶ ಘಟನೆಗಳನ್ನು ನಿವಾರಿಸುತ್ತದೆ ನಾನು ಹೇಳಿದಂತೆ ಅವುಗಳನ್ನು ಪ್ರವರ್ಗ ಕೋಷ್ಟಕದ ಸರಿಯಾದ ಕೋಶಗಳಲ್ಲಿ ಸರಿಯಾಗಿ ಟ್ಯಾಗ್ ಮಾಡುವ ಮೂಲಕ ಮತ್ತು ಪತ್ತೆಹಚ್ಚುವ ಮೂಲಕ ಮತ್ತು ವಿಮರ್ಶೆಗೆ ಒಳಪಡಿಸುವ ಮೂಲಕ ಇದನ್ನು ಮಾಡಬಹುದು ಆದ್ದರಿಂದ ವರಿಷ್ಠರೊ೦ದಿಗೆ ಚರ್ಚಿಸುವ ಮೂಲಕ ನಾವು ಏನನ್ನಾದರೂ ಅತಿಯಾಗಿ ಅಥವಾ ಕಡಿಮೆ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಬಹುದು ಪ್ರವರ್ಗ ಕೋಷ್ಟಕವನ್ನು ಬಳಸುವ ಅನುಕೂಲ ಅದು ವರಿಷ್ಠರ ನಡುವೆ ಸಂವಹನ ನಡೆಸಲು ಇದು ಸುಲಭವಾದ ಮಾರ್ಗವಾಗಿದೆ ಇದು ಉತ್ತಮವಾದ ರಚನಾತ್ಮಕ ಪರೀಕ್ಷಾ ವಸ್ತು ಸ೦ಗ್ರಹಗಳ ವಿನ್ಯಾಸದಲ್ಲಿ ಸಹಾಯ ಮಾಡುತ್ತದೆ ಮತ್ತು ಇದರ ಪರಿಣಾಮವಾಗಿ ಅಂದಾಜುವಿಕೆಯ ಎರಡು ಪ್ರಮುಖ ಗುಣಲಕ್ಷಣಗಳಾದ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆಯನ್ನು ಸಾಧಿಸಬಹುದು ಇದರರ್ಥ ನೀವು ಉತ್ತಮ ಪರೀಕ್ಷಾ ವಸ್ತು ಸ೦ಗ್ರಹವನ್ನು ವಿನ್ಯಾಸಗೊಳಿಸಬಹುದು ಮತ್ತು ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆಯನ್ನು ಸಹ ಖಚಿತಪಡಿಸಿಕೊಳ್ಳಬಹುದು ಇದನ್ನು ನಾವು ಪಠ್ಯಕ್ರಮ ವಿನ್ಯಾಸದ ಮುಂದಿನ ಪಠ್ಯಕ್ರಮದಲ್ಲಿ ವಿವರಿಸುತ್ತೇವೆ ನೇರ ಅಥವಾ ಸ್ವಯಂಚಾಲಿತ ಬುದ್ಧಿವಂತ ಬೋಧನೆಯನ್ನು ಆಯೋಜಿಸಲು ಇದು ಪರಿಣಾಮಕಾರಿ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಬೋಧನೆ ಒಬ್ಬರಿಂದ ಒಬ್ಬರಿಗೆ ಸೂಚನೆಯಾಗಿದೆ ನೀವು ವಿದ್ಯಾರ್ಥಿಯನ್ನು ಕೆಲವು ಚಟುವಟಿಕೆಯನ್ನು ಮಾಡುವಂತೆ ಮಾಡುತ್ತೀರಿ ಮತ್ತು ನಂತರ ನೀವು ಅವರೊಂದಿಗೆ ನೇರವಾಗಿ ಸಂವಹನ ನಡೆಸುತ್ತೀರಿ ಮತ್ತು ವಿದ್ಯಾರ್ಥಿಗೆ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಕಂಡುಕೊಂಡರೆ ಪ್ರವರ್ಗ ಕೋಷ್ಟಕ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಸರಿಯಾಗಿ ನಿರ್ವಹಿಸಬಹುದಾದ ಯಾವ ಚಟುವಟಿಕೆಯನ್ನು ಬಯಸುವಿರಿ ಎಂದು ಹೇಳಬಹುದು ಆದ್ದರಿಂದ ನಾವು ಅರಿವಿನ ಒಂದು ಹಂತ ಕೆಳಗೆ ಇಳಿಯುತ್ತೇವೆ ಹಾಗಾಗಿ ನೀವು ಅವನಿಗೆ ನಂತರದ ಕೆಳಗಿನ ಮಟ್ಟದ ಚಟುವಟಿಕೆಯನ್ನು ಯೋಚಿಸಬೇಕು ಇದನ್ನು ಅವನು ಪರಿಹರಿಸಬೇಕು ಮತ್ತು ಅವನ ತಿಳುವಳಿಕೆ ಅಥವಾ ಸಾಮರ್ಥ್ಯದಲ್ಲಿ ಎಲ್ಲಿ ಕೊರತೆಯಿದೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಬುದ್ಧಿವಂತ ಬೋಧನೆಯನ್ನು ಯೋಜಿಸುವಲ್ಲಿ ನಾವು ಇದನ್ನು ವ್ಯಾಪಕವಾಗಿ ಬಳಸಿದ್ದೇವೆ ಆದ್ದರಿಂದ ಪ್ರವರ್ಗ ಕೋಷ್ಟಕ ಎಲ್ಲಾ ಮೂರು ಉದ್ದೇಶಗಳನ್ನು ಪೂರೈಸುತ್ತದೆ ನಿಮ್ಮ ಮುಂದೆ 6 ಬೈ 8 48 ಕೋಶಗಳಿವೆ ನೀವು ವ್ಯವಹರಿಸುವ ಯಾವುದೇ ಪಠ್ಯಕ್ರಮ ಈ ಎಲ್ಲಾ 48 ಕೋಶಗಳನ್ನು ಬಳಸುವ ಸಾಧ್ಯತೆ ಇಲ್ಲ ಎಂದು ನನಗೆ ಖಾತ್ರಿಯಿದೆ ಆದ್ದರಿಂದ ನೀವು ಕಲಿಸಿದ ಅಥವಾ ಪರಿಚಿತವಾಗಿರುವ ಪಠ್ಯಕ್ರಮಕ್ಕೆ ಒಂದು ಅಥವಾ ಹೆಚ್ಚಿನ ಅಂದಾಜುವಿಕೆಯ ವಸ್ತುಗಳನ್ನು ಬರೆಯಿರಿ ಇದನ್ನು ಟ್ಯಾಗ್ ಮಾಡಿ ನಿರ್ದಿಷ್ಟ ಕೋಶದಲ್ಲಿ ಇಡುವಂತೆ ಇರಬೇಕು 6 ಬೈ 8 48 ರಲ್ಲಿ ನೀವು ಕೋರ್ಸ್ ಅನ್ನು ಹೇಗೆ ನೋಡುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು 12 16 ಅಥವಾ 20 ರೊಂದಿಗೆ ವ್ಯವಹರಿಸುತ್ತಿರಬಹುದು ಎಂದು ಹೇಳೋಣ ಸಂಬಂಧಿತ ಎಲ್ಲಾ ಕೋಶಗಳನ್ನು ನೀವು ಗುರುತಿಸಬಹುದು ಮತ್ತು ಗುರುತಿಸಲಾದ ಪ್ರತಿಯೊಂದು ಕೋಶಕ್ಕೂ ನೀವು ಒಂದು ಅಥವಾ ಹೆಚ್ಚಿನ ಅಂದಾಜುವಿಕೆಯ ವಸ್ತುಗಳನ್ನು ಬರೆಯುತ್ತೀರಿ ಮುಂದಿನ ಪಠ್ಯದಲ್ಲಿ ಆಂಡರ್ಸನ್ ಬ್ಲೂಮ್ ವಿನ್ಸೆಂಟಿ ಪ್ರವರ್ಗದ ಚೌಕಟ್ಟಿನೊಳಗೆ ಪಠ್ಯಕ್ರಮದ ಪರಿಣಾಮಗಳನ್ನು ಹೇಗೆ ಬರೆಯುವುದು ಎಂದು ನಾವು ಅರ್ಥಮಾಡಿಕೊಳ್ಳೋಣ ಈ ನಿರ್ದಿಷ್ಟ ಪಠ್ಯಕ್ರಮದ ಗುರಿ ಇದು ತುಂಬ ಧನ್ಯವಾದಗಳು